ಹಿಂದಿನ ಪಠ್ಯ 8ರಲ್ಲಿ ನಾವು ಏಳು ತಾಂತ್ರಿಕೇತರ ಕಾರ್ಯಕ್ರಮದ ಪರಿಣಾಮಗಳನ್ನು ನೋಡಿದ್ದೇವೆ ಅವುಗಳು ವೃತ್ತಿಪರ ಸಾಮರ್ಥ್ಯಗಳನ್ನು ಉದ್ದೇಶಿಸಿದವು ಈ ಏಳು ಪರಿಣಾಮಗಳನ್ನು ಸಾಧಿಸಲು ಅನುಕೂಲವಾಗುವಂತೆ ಬೋಧನಾ ಚಟುವಟಿಕೆಗಳನ್ನು ವಿನ್ಯಾಸಗೊಳಿಸುವುದಕ್ಕೆ ಮತ್ತು ನಡೆಸುವುದಕ್ಕೆ ಮೊದಲು ಅವುಗಳ ಪ್ರಸ್ತುತತೆ ಮತ್ತು ಬೋಧಕವರ್ಗದ ಗುಂಪಿನ ಪ್ರಯತ್ನದಲ್ಲಿ ನಂಬಿಕೆ ಇರುವುದು ಅಗತ್ಯ ಎಂಜಿನಿಯರಿಂಗ್ ಕಾರ್ಯಕ್ರಮಗಳನ್ನು ನಡೆಸುವ ವಿಧಾನವನ್ನು ನೀವು ನೋಡಿದರೆ ಈ ಏಳು ಪರಿಣಾಮಗಳನ್ನು ನೇರವಾಗಿ ನಡೆಸಲಾಗುವುದಿಲ್ಲ ಇದನ್ನು ಪರೋಕ್ಷಕವಾಗಿ ನಿರ್ವಹಿಸುತ್ತಿದ್ದೇವೆ ಎಂದು ಕೆಲವರು ವಾದಿಸಬಹುದು ಆದರೆ ನೇರವಾಗಿ ಪಿಒ6 ಪರಿಣಾಮಗಳನ್ನು ಬಹಳ ವಿರಳವಾಗಿ ನೆರವೇರಿಸಲಾಗುತ್ತದೆ ನಾವು ನಿರ್ವಹಿಸುವ ಅಂದಾಜುವಿಕೆಯಲ್ಲಿ ಅವು ಪ್ರತಿಫಲಿಸುವುದಿಲ್ಲ ಮಾಡ್ಯೂಲ್ 1 ಪಠ್ಯ 9ರಲ್ಲಿ ಪರಿಣಾಮಗಳಲ್ಲಿ ಮುಖ್ಯವಾಗಿ ಮೂರು ಕಲಿಕೆಯ ಕಾರ್ಯಕ್ಷೇತ್ರಗಳಿವೆ ಮತ್ತು ನಮ್ಮ ಎಲ್ಲಾ ಅನುಭವಗಳು ಈ ಎಲ್ಲಾ ಕಾರ್ಯಕ್ಷೇತ್ರಗಳ ಅಂಶಗಳನ್ನು ಹೊಂದಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಂತರ ಬ್ಲೂಮ್ಸ್ ಟ್ಯಾಕ್ಸಾನಮಿಯ ನೆನಪಿಟ್ಟುಕೊಳ್ಳಿ ಮತ್ತು ಅರ್ಥಮಾಡಿಕೊಳ್ಳಿ ಈ ಪಠ್ಯದಲ್ಲಿ ನಾವು ತಿಳಿಸುವ ಮೂರು ಪರಿಣಾಮಗಳು ಇವು ಕಲಿಕೆಯ ಪರಿಣಾಮಗಳ ಬಗ್ಗೆ ನಾವು ಹೇಳಿದ್ದನ್ನು ಮತ್ತೊಮ್ಮೆ ಪುನರಾವರ್ತಿಸಲು ಪ್ರಯತ್ನಿಸುತ್ತೇವೆ ಕಲಿಕೆಯ ಪರಿಣಾಮಗಳು ಕಲಿಯುವವರು ಕಾರ್ಯಕ್ರಮ ಪಠ್ಯಕ್ರಮ ಅಥವಾ ಸೂಚನಾ ಪಠ್ಯದ ಕೊನೆಯಲ್ಲಿ ಏನು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ ಎಂಬುದನ್ನು ಹೇಳುತ್ತದೆ ಈಗ ನಾವು ಕಲಿಕೆಯ ಪರಿಣಾಮಗಳನ್ನು ಹೇಗೆ ಬರೆಯುತ್ತೇವೆ ನಾವು ಕಲಿಕೆಯ ಪರಿಣಾಮಗಳನ್ನು ತಿಳಿಸಬೇಕು ಮತ್ತು ನಂತರ ಈ ಪರಿಣಾಮಗಳನ್ನು ಪಡೆಯಲು ಸೂಚನೆಯನ್ನು ನಡೆಸಬೇಕು ಆದರೆ ನಾವು ಪರಿಣಾಮಗಳನ್ನು ಹೇಗೆ ವರ್ಗೀಕರಿಸುತ್ತೇವೆ ಅಥವಾ ಈ ಪರಿಣಾಮಗಳನ್ನು ನಾವು ಹೇಗೆ ಬರೆಯಬೇಕು ಹೊಣೆಗಾರರ ನಡುವಿನ ಸಂವಹನಕ್ಕಾಗಿ ನಮಗೆ ಒಂದು ರೀತಿಯ ವಿಧಾನ ಮತ್ತು ಕೆಲವು ಪರಿಭಾಷೆಗಳು ಬೇಕಾಗುತ್ತವೆ ನೀವು ಪರಿಣಾಮಗಳನ್ನು ಬರೆಯುವಾಗ ಸಾಮಾನ್ಯವಾಗಿ ಆ ನಿರ್ದಿಷ್ಟ ಪಠ್ಯಕ್ರಮಕ್ಕೆ ಸಂಬಂಧಿಸಿರುವ ಇಬ್ಬರು ಅಥವಾ ಮೂರು ಅಧ್ಯಾಪಕ ಸದಸ್ಯರ ನಡುವೆ ಸ೦ವಾದವನ್ನು ನೀವು ಬಯಸುತ್ತೀರಿ ಇದರರ್ಥ ನೀವು ಪರಸ್ಪರ ಸಂವಹನ ನಡೆಸುತ್ತಿರುವಾಗ ನೀವು ಮೊದಲು ಸ್ಥಾಪಿಸಬೇಕಾದ ವಿಷಯವೆಂದರೆ ನಿಮಗೆ ಮಾತನಾಡಲು ಸಾಮಾನ್ಯ ಭಾಷೆ ಇದೆಯೆ೦ದು ಅಂದರೆ ನೀವು ಬಳಸುವ ಯಾವುದೇ ಪದವು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅರ್ಥವಾಗಬೇಕು ಮತ್ತು ಆಯ್ದ ಒಂದು ಪ್ರವರ್ಗದಲ್ಲಿ ಬಹಲ ಕೆಲಸ ಮಾಡುವುದರಿ೦ದ ಇದನ್ನು ಸಾಧಿಸಬಹುದು ಕಲಿಕೆಯ ಪರಿಣಾಮಗಳಿಗೆ ಮಾತ್ರವಲ್ಲದೆ ಅಂದಾಜುವಿಕೆ ಮತ್ತು ಬೋಧನೆಗೂ ಅನ್ವಯವಾಗುವ ಒಂದೇ ರೀತಿಯ ಪ್ರವರ್ಗ ಹೊಂದಲು ಸಹ ಅಪೇಕ್ಷಣೀಯವಾಗಿದೆ ಅಂದರೆ ಒಂದು ಪ್ರವರ್ಗವು ಒದಗಿಸಿದ ಚೌಕಟ್ಟಿನೊಳಗೆ ನಾವು ಪರಿಣಾಮಗಳನ್ನು ಬರೆಯುವುದು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ನಿರ್ಣಯಿಸುವುದು ಮತ್ತು ಪರಿಣಾಮಗಳನ್ನು ಸಾಧಿಸಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬೋಧನೆ ಅಥವಾ ಸೂಚನೆಗಳನ್ನು ನೀಡುವ ಎಲ್ಲಾ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಮತ್ತು ಪರಿಣಾಮಗಳ ಹೇಳಿಕೆಯು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ರಚನೆಯನ್ನು ಹೊಂದಿರಬೇಕು ನಾವು ಪ್ರವರ್ಗದ ಬಗ್ಗೆ ಪರಿಚಿತರಾದ ಮೇಲೆ ನಂತರದ ಪಠ್ಯದಲ್ಲಿ ಪರಿಣಾಮಗಳ ಹೇಳಿಕೆಯ ರಚನೆಯನ್ನು ನೋಡೋಣ ಶಿಕ್ಷಕರಾಗಿ ಹೆಚ್ಚಿನ ಸಮಯ ನೀವು ಪಠ್ಯಕ್ರಮದ ಮಟ್ಟದಲ್ಲಿ ಕಲಿಕೆಯ ಪರಿಣಾಮಗಳ ಬಗ್ಗೆ ಕಾಳಜಿ ವಹಿಸುತ್ತೀರಿ ನೀವು ಅಧ್ಯಯನ ವಿಷಯದ ವಿನ್ಯಾಸವನ್ನು ನೋಡಲು ಬಯಸಿದಾಗ ನೀವು ಕಾರ್ಯಕ್ರಮದ ಪರಿಣಾಮಗಳು ಮತ್ತು ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳನ್ನು ನೋಡುತ್ತೇವೆ ಆದರೆ ಪಠ್ಯಕ್ರಮದ ಮಟ್ಟದಲ್ಲಿಯೂ ಸಹ ಪಠ್ಯಕ್ರಮದ ಪರಿಣಾಮಗಳ ವಿಷಯದಲ್ಲಿ ನಮ್ಮ ಪಠ್ಯಕ್ರಮವನ್ನು ನಾವು ಹೇಗೆ ವಿವರಿಸುತ್ತೇವೆ ಎಂಬುದು ನಮ್ಮ ಮುಖ್ಯ ಕಾಳಜಿ ಆದರೆ ಈ ಪಠ್ಯಕ್ರಮದ ಪರಿಣಾಮಗಳು ಕಾರ್ಯಕ್ರಮದ ಪರಿಣಾಮಗಳು ಮತ್ತು ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳ ಉಪವಿಭಾಗವನ್ನು ಸಹ ತಿಳಿಸಬೇಕಾಗುತ್ತದೆ ಆ ಮಟ್ಟಿಗೆ ಪಠ್ಯಕ್ರಮದ ಪರಿಣಾಮಗಳು ಪಿಒಗಳು ಸಂಬಂಧಿಸಿರಬೇಕು ಈಗ ನೀವು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವಾಗ ನಾವು ಸೂಚನೆ ಮತ್ತು ಅಂದಾಜುವಿಕೆ ಮತ್ತು ಈ ಮೂವರ ನಡುವಿನ ಇರಿಸಿಕೆಯ ಸಮಸ್ಯೆಯ ಬಗ್ಗೆಯೂ ಕಾಳಜಿ ವಹಿಸುತ್ತೇವೆ ಏಕೆಂದರೆ ನೀವು ಪಠ್ಯಕ್ರಮದ ಪರಿಣಾಮಗಳನ್ನು ಬರೆದರೆ ಮತ್ತು ಅದಕ್ಕಾಗಿ ನಾನು ಸುಲಭವಾಗಿ ಸೂಚನೆಯನ್ನು ಯೋಜಿಸಲು ಸಾಧ್ಯವಿಲ್ಲದಿದ್ದರೆ ಅಥವಾ ನಾನು ಸುಲಭವಾಗಿ ಅಂದಾಜುವಿಕೆಯನ್ನು ನಡೆಸಲು ಸಾಧ್ಯವಿಲ್ಲದಿದ್ದರೆ ಆ ರೀತಿಯ ಸ್ವರೂಪದಲ್ಲಿ ಪಠ್ಯಕ್ರಮದ ಪರಿಣಾಮಗಳನ್ನು ಬರೆಯುವುದರಲ್ಲಿ ಯಾವುದೇ ಅರ್ಥವಿಲ್ಲ ಈಗ ಸಾಹಿತ್ಯದಲ್ಲಿ ಹಲವಾರು ಪ್ರವರ್ಗಗಳಿವೆ ಅವುಗಳಲ್ಲಿ ಹಲವು ಇನ್ನೂ ಅಭ್ಯಾಸದಲ್ಲಿವೆ ಅವುಗಳಲ್ಲಿ ಕೆಲವು ಬ್ಲೂಮ್ ಇತ್ಯಾದಿ ಮತ್ತು ಈ ಎಲ್ಲಾ ಪ್ರವರ್ಗಗಳು ನಡವಳಿಕೆಗಳ ಅವಲೋಕನಗಳು ಮತ್ತು ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ಸೀಮಿತ ತಿಳುವಳಿಕೆಯ ಆಧಾರದ ಮೇಲೆ ಕಲಿಕೆಯಲ್ಲಿ ಒಳಗೊಂಡಿರುವ ಪ್ರಕ್ರಿಯೆಗೆ ಒಂದು ರಚನೆಯನ್ನು ನೀಡಲು ಪ್ರಯತ್ನಿಸುತ್ತದೆ ಉದಾಹರಣೆಗೆ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದು ಹೇಗೆ ಪ್ರಕ್ರಿಯೆಗೊಳಿಸುತ್ತದೆ ಅಥವಾ ಅದು ಹೇಗೆ ಕಲಿಯುತ್ತದೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದರಿಂದ ದೂರವಿರುತ್ತೇವೆ ಮೊದಲನೆಯದಾಗಿ ಮೆದುಳಿನ ದೃಷ್ಟಿಕೋನದಿಂದ ಕಲಿಕೆಯ ಅರ್ಥವೇನು ಮತ್ತು ಅದು ಮಾಹಿತಿಯನ್ನು ಹೇಗೆ ಪ್ರಕ್ರಿಯೆಗೊಳಿಸುತ್ತದೆ ಮೆದುಳಿನೊಳಗೆ ಯಾವುದೇ ರಚನೆ ಇದೆಯೇ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಮಗೆ ಬಹಳ ಸೀಮಿತ ಪ್ರಮಾಣದ ತಿಳುವಳಿಕೆ ಇದೆ ಮತ್ತು ನೀವು ಹಲವಾರು ಪ್ರವರ್ಗಗಳನ್ನು ಹೊಂದಲು ಇದು ಕಾರಣವಾಗಿದೆ ಪ್ರತಿಯೊಂದು ಪ್ರವರ್ಗ ಅದನ್ನು ಸ್ವಲ್ಪ ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತದೆ ಇಲ್ಲಿ ನಮ್ಮ ಗಮನವು ಪರಿಷ್ಕೃತ ಬ್ಲೂಮ್ಸ್ ಪ್ರವರ್ಗದ ಮೇಲೆ ಇದೆ ಈಗ ಬ್ಲೂಮ್ಸ್ ಪ್ರವರ್ಗದ ಕುರಿತು ಸ್ವಲ್ಪ ಹಿನ್ನೆಲೆಯನ್ನು ನೋಡೋಣ ಶೈಕ್ಷಣಿಕ ಉದ್ದೇಶಗಳು ಅಥವಾ ಕಲಿಕೆಯ ಪರಿಣಾಮಗಳನ್ನು ಅವುಗಳ ಅರಿವಿನ ಸಂಕೀರ್ಣತೆಗೆ ಅನುಗುಣವಾಗಿ ಸಂಘಟಿಸಬಹುದಾದ ವಿಶೇಷಣಗಳ ಅಭಿವೃದ್ಧಿಯ ಕುರಿತು ಬೆಂಜಮಿನ್ ಬ್ಲೂಮ್ '50 ರ ದಶಕದ ಆರಂಭದಲ್ಲಿ ಕೆಲಸ ಮಾಡುತ್ತಿದ್ದರು ಅವರ ಮುಖ್ಯ ಕಾಳಜಿ ಶಾಲಾ ಮಟ್ಟದಲ್ಲಿತ್ತು ಈ ಕಲಿಕೆಯ ಪರಿಣಾಮಗಳನ್ನು ಹೇಗೆ ವರ್ಗೀಕರಿಸುತ್ತೀರಿ ಉದಾಹರಣೆಗೆ ಎಲ್ಲಾ ಕಲಿಕೆಯ ಪರಿಣಾಮಗಳು ಒಂದೇ ವರ್ಗಕ್ಕೆ ಬರುತ್ತವೆಯೇ ಉದಾಹರಣೆಗೆ ಪರಿಣಾಮಗಳಲ್ಲಿ ಒಂದು ಪ್ರಮೇಯವನ್ನು ಹೇಳುವುದು ಅಥವಾ ಇನ್ನೊಂದು ಪರಿಣಾಮ ವಿದ್ಯಾರ್ಥಿಗೆ ಕೆಲವು ವರ್ಗದ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗಬೇಕು ನಿಸ್ಸಂಶಯವಾಗಿ ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ಏನನ್ನಾದರೂ ನೆನಪಿಟ್ಟುಕೊಳ್ಳುವುದು ಒಂದೇ ಮಟ್ಟದಲ್ಲಿರುವುದಿಲ್ಲ ಆದ್ದರಿಂದ ಆ ಮಟ್ಟಿಗೆ ನಾವು ಈ ಎರಡನ್ನು ಎರಡು ವಿಭಿನ್ನ ಕೃತಿಗಳು ಎಂದು ವರ್ಗೀಕರಿಸಬೇಕಾಗಿದೆ ಶೈಕ್ಷಣಿಕ ಮನಶ್ಶಾಸ್ತ್ರಜ್ಞರಾಗಿ ಅವರು ಇವುಗಳಲ್ಲಿ ಮೂರು ಅಂಶಗಳಿವೆ ಎಂದು ಹೇಳಿದ್ದಾರೆ ಅವುಗಳೆಂದರೆ ಕೋಗ್ನಿಟಿವ್ ಡೊಮೇನ್ ಒಂದನ್ನು ಬೆಂಬಲಿಸುತ್ತದೆ ಇದರರ್ಥ ಯಾವುದೇ ಅನುಭವವು ಪ್ರಧಾನವಾಗಿ ಅರಿವು ಪರಿಣಾಮ ಅಥವಾ ಬೌದ್ಧಿಕಾಧಾರಿತ ಆಗಿರುತ್ತದೆ ಈ ಮೂರು ಕಾರ್ಯಕ್ಷೇತ್ರಗಳ ಎಲ್ಲಾ ಅಂಶಗಳು ಯಾವುದೇ ಕಲಿಕೆಯ ಅನುಭವದಲ್ಲಿ ಇರುತ್ತವೆ ಮತ್ತು ಅರಿವಿನ ಕಾರ್ಯಕ್ಷೇತ್ರ ವ್ಯಕ್ತಿಯು ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ಬಳಸಿಕೊಳ್ಳುವ ಸಾಮರ್ಥ್ಯ ಇದನ್ನು ಸಂಸ್ಕರಣಾ ಮಾಹಿತಿಯ ಉಲ್ಲೇಖ ಉಲ್ಲೇಖಗಳು ಅಥವಾ ಬುದ್ಧಿಶಕ್ತಿ ಎಂದು ಕರೆಯುತ್ತೇವೆ ಇದು ಒಂದು ಸಡಿಲ ಪದವಾಗಿದೆ ಆದರೆ ಅರಿವಿನ ಕಾರ್ಯಕ್ಷೇತ್ರ ಹೀಗೇ ವ್ಯವಹರಿಸುತ್ತದೆ ಅ೦ದರೆ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವುದು ಪರಿಣಾಮ ಕಾರ್ಯಕ್ಷೇತ್ರ ಕಲಿಕೆಯ ಪ್ರಕ್ರಿಯೆಯಿಂದ ಉಂಟಾಗುವ ವರ್ತನೆಗಳು ಮತ್ತು ಭಾವನೆಗಳಿಗೆ ಸಂಬಂಧಿಸಿದೆ ನಮಗೆಲ್ಲರಿಗೂ ತಿಳಿದಿದೆ ನಾವು ಏನನ್ನಾದರೂ ಕಲಿಯಲು ಪ್ರಯತ್ನಿಸುತ್ತಿರುವಾಗ ಅದರೊಂದಿಗೆ ಸ್ವಯಂಚಾಲಿತವಾಗಿ ಸಂಬಂಧಿಸಿರುವ ಭಾವನೆಗಳು ಯಾವಾಗಲೂ ಇರುತ್ತವೆ ನಾವು ಪಡೆಯುವ ಭಾವನೆಗಳು ನಮ್ಮ ಹಿಂದಿನ ಹಿನ್ನೆಲೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ನಿರ್ದಿಷ್ಟ ಕಲಿಕೆಯ ಅನುಭವಕ್ಕೆ ನಾವು ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ಸಂಬಂಧಿಸುತ್ತೇವೆ ಆದ್ದರಿಂದ ಪರಿಣಾಮ ಕಾರ್ಯಕ್ಷೇತ್ರ ಯಾವಾಗಲೂ ಯಾವುದೇ ಕಲಿಕೆಯ ಅನುಭವದೊಂದಿಗೆ ಸಂಬಂಧ ಹೊಂದಿದೆ ಬೌದ್ಧಿಕಾಧಾರಿತ ಕಾರ್ಯಕ್ಷೇತ್ರ ಕುಶಲ ಅಥವಾ ದೈಹಿಕ ಕೌಶಲ್ಯಗಳನ್ನು ಒಳಗೊಂಡಿರುತ್ತದೆ ಕೆಲವು ಚಟುವಟಿಕೆಗಳಿಗೆ ಕೆಲವು ದೈಹಿಕ ಕೌಶಲ್ಯಗಳು ಬೇಕಾಗುತ್ತವೆ ನೀವು ರಂಗಭೂಮಿ ಅಥವಾ ಚಿತ್ರಕಲೆ ಸಂಗೀತವನ್ನು ತೆಗೆದುಕೊಂಡರೆ ಅಲ್ಲಿ ದೈಹಿಕ ಕೌಶಲ್ಯಗಳು ಪ್ರಬಲವಾಗಿವೆ ನೀವು ದೈಹಿಕ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳಬೇಕು ಆ ಚಟುವಟಿಕೆಗಳನ್ನು ನಿರ್ವಹಿಸಲು ದೈಹಿಕ ಕೌಶಲ್ಯಗಳನ್ನು ಪಡೆದುಕೊಳ್ಳಬೇಕು ಆದ್ದರಿಂದ ಬ್ಲೂಮ್ಸ್ ಪ್ರವರ್ಗ ಮೂಲತಃ ಇಲ್ಲಿ೦ದ ಪ್ರಾರಂಭವಾಯಿತು ವಾಸ್ತವವಾಗಿ ಪ್ರವರ್ಗ 1956ರಲ್ಲಿ ಪ್ರಸ್ತಾಪಿಸಲ್ಪಟ್ಟಿತು ಮತ್ತು ಅಂದಿನಿಂದ ಈ ಶಿಕ್ಷಣ ತಜ್ಞರು ಶೈಕ್ಷಣಿಕ ಮನಶ್ಶಾಸ್ತ್ರಜ್ಞರು ನರವಿಜ್ಞಾನಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಏಕೆ೦ದರೆ ಮೂಲ ಬ್ಲೂಮ್ಸ್ ಪ್ರವರ್ಗ ಅಪಾರ ಪ್ರಮಾಣದ ವಿಮರ್ಶೆಗೆ ಒಳಪಟ್ಟಿದೆ ಮತ್ತು ಜನರು ಕೆಲವು ವಿಷಯಗಳ ಬಗ್ಗೆ ಕೆಲವು ಮೀಸಲಾತಿಗಳನ್ನು ಕಂಡುಕೊಂಡರು ಮತ್ತು 2000ರಲ್ಲಿ ಒಂದು ಸಮಿತಿ ಇತ್ತು ಅವರು ಕುಳಿತು ಅನುಭವಗಳ ಪ್ರತಿಕ್ರಿಯೆಯನ್ನು ನೋಡಿದರು ಯಾವುದೇ ಮಾರ್ಪಾಡುಗಳನ್ನು ಮಾಡಬೇಕೇ ಎಂದು ನೋಡಲು ಅವರು ಪ್ರಯತ್ನಿಸಿದರು ಆದ್ದರಿಂದ ಅವರು ಬ್ಲೂಮ್ಸ್ ಪ್ರವರ್ಗವನ್ನು ಲೇಬಲ್ ಮೂಲಕ ಸ್ವಲ್ಪ ಪರಿಷ್ಕರಿಸಿದ್ದಾರೆ ಮತ್ತು ಅರಿವಿನ ಮಟ್ಟವನ್ನು ಸ್ವಲ್ಪ ಮರುಕ್ರಮಗೊಳಿಸಿದ್ದಾರೆ ಅರಿವಿನ ಕಲಿಕೆಗೆ ಎರಡು ಆಯಾಮಗಳಿವೆ ಎಂದು ಅವರು ಗುರುತಿಸಿದ್ದಾರೆ ಒಂದು ಅರಿವಿನ ಪ್ರಕ್ರಿಯೆ ಎರಡನೆಯದು ಜ್ಞಾನ ನೀವು ಕೆಲವು ಜ್ಞಾನದ ಅಂಶಗಳ ಮೇಲೆ ಅರಿವಿನ ಚಟುವಟಿಕೆಯನ್ನು ಮಾಡುತ್ತಿದ್ದೀರಿ ಅದನ್ನೇ ಅವರು ಗುರುತಿಸಿದ್ದಾರೆ ಮತ್ತು ಅವರು ಅರಿವಿನ ಕಾರ್ಯಕ್ಷೇತ್ರವನ್ನು ಎರಡು ಆಯಾಮವಾಗಿ ಪರಿವರ್ತಿಸಿದ್ದಾರೆ ಅವುಗಳೆಂದರೆ ಅರಿವಿನ ಮಟ್ಟ ಮತ್ತು ಜ್ಞಾನದ ವಿಭಾಗಗಳು ಅರಿವಿನ ಕಾರ್ಯಕ್ಷೇತ್ರಗಳನ್ನು ಈ ರೀತಿ ಸಂಕ್ಷೇಪಿಸಬಹುದು ಇದು ಎರಡು ಆಯಾಮಗಳನ್ನು ಹೊಂದಿದೆ ಅದು ಅರಿವಿನ ಪ್ರಕ್ರಿಯೆ ಮತ್ತು ಜ್ಞಾನದ ವಿಭಾಗಗಳು ನೀವು ಪರಿಣಾಮ ಕಾರ್ಯಕ್ಷೇತ್ರವನ್ನು ಹೊಂದಿದ್ದೀರಿ ಅದು ಭಾವನೆಗೆ ಸಂಬಂಧಿಸಿದೆ ಮತ್ತು ನಂತರ ಮೂರನೆಯದು ಬೌದ್ಧಿಕಾಧಾರಿತ ಕಾರ್ಯಕ್ಷೇತ್ರ ಆಗಿದೆ ಎಲ್ಲಾ ಮೂರು ಆಯಾಮಗಳು ಉದ್ದೇಶಿತ ಕಲಿಕೆಯ ಅನುಭವಗಳು ಮತ್ತು ಚಟುವಟಿಕೆಗಳಲ್ಲಿ ವಿಭಿನ್ನ ಹಂತಗಳಲ್ಲಿ ತೊಡಗಿಕೊಂಡಿವೆ ಒಂದು ಕಾರ್ಯಕ್ಷೇತ್ರ ಸಂಪೂರ್ಣವಾಗಿ ಇಲ್ಲದಿರುಲು ಯಾವುದೇ ಅವಕಾಶವಿಲ್ಲ ಒಬ್ಬರು ಇದನ್ನು ಪೂರ್ಣಗೊಳಿಸಲು ಬಯಸಿದರೆ ಅವನು ಆಧ್ಯಾತ್ಮಿಕ ಕಾರ್ಯಕ್ಷೇತ್ರವನ್ನು ಕೂಡ ಸೇರಿಸಬಹುದು ಆದರೆ ನಮ್ಮ ಮಾಡ್ಯೂಲ್ನಲ್ಲಿ ನಾವು ಆಧ್ಯಾತ್ಮಿಕ ಕಾರ್ಯಕ್ಷೇತ್ರದೊ೦ದಿಗೆ ವ್ಯವಹರಿಸುವುದಿಲ್ಲ ಮೂಲ ಪ್ರವರ್ಗ ಬ್ಲೂಮ್ಸ್ ಪ್ರವರ್ಗ ಬ್ಲೂಮ್ ಸಹಜವಾಗಿ 1956ರಲ್ಲಿ ಬ್ಲೂಮ್ಸ್ ಪ್ರವರ್ಗ ಎಂಬ ಪುಸ್ತಕದೊಂದಿಗೆ ಹೊರಬಂದ ಸಮಿತಿಯ ಅಧ್ಯಕ್ಷರಾಗಿದ್ದರು ಇದನ್ನು ಜನಪ್ರಿಯವಾಗಿ ಕೈಪಿಡಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಪ್ರಕಟಿಸಲಾಯಿತು ಮತ್ತು ನಂತರ 2001ರಲ್ಲಿ ಈ ಬ್ಲೂಮ್ಸ್ ಪ್ರವರ್ಗದ ಪ್ರಮುಖ ಪರಿಷ್ಕರಣೆ ಕಾಣಿಸಿಕೊಂಡಿತು ಇದನ್ನು ಆಂಡರ್ಸನ್ ಕ್ರಾಥ್ವೋಲ್ ಮತ್ತು ಹಲವಾರು ಇತರ ಲೇಖಕರು ಪ್ರಸ್ತುತಪಡಿಸಿದ್ದಾರೆ ಪುಸ್ತಕದ ಶೀರ್ಷಿಕೆ "ಕಲಿಕೆ ಬೋಧನೆ ಮತ್ತು ಅಂದಾಜುವಿಕೆಗಾಗಿ ಒಂದು ಪ್ರವರ್ಗ" ನೀವು ಮಾರ್ಪಡಿಸಿದ ಅಥವಾ ಆಂಡರ್ಸನ್ ಬ್ಲೂಮ್ಸ್ನ ಪ್ರವರ್ಗದ ಒಳಗೆ ಕೆಲಸ ಮಾಡುತ್ತಿದ್ದರೆ ಇದು ಬಹಳ ಮುಖ್ಯವಾದ ಪುಸ್ತಕವಾಗಿದೆ ಮತ್ತು ಈ ಪರಿಷ್ಕೃತ ಪ್ರವರ್ಗವನ್ನು ಈಗ ಆಂಡರ್ಸನ್ ಬ್ಲೂಮ್ ಟ್ಯಾಕ್ಸಾನಮಿ ಎಂದು ಕರೆಯಲಾಗುತ್ತದೆ ಅನುಭವಗಳು ನಿಜವಾಗಿಯೂ ಸಂಯೋಜಿಸಲ್ಪಟ್ಟಿವೆ ಅವರು ನಿಜವಾಗಿಯೂ ಪ್ರತ್ಯೇಕ ಅನುಭವವಲ್ಲ ನೀವು ಈ ಎರಡು ಚಿತ್ರಗಳನ್ನು ನೋಡಿದರೆ ಇದರಲ್ಲಿ ನೀವು ಎಲ್ಲವನ್ನೂ ಹೊಂದಿದ್ದೀರಿ ಇಲ್ಲಿ ಅರಿವು ಇದೆ ಅದು ಒಳಗೊಂಡಿರುವ ಭಾವನೆಯಲ್ಲಿ ಪರಿಣಾಮ ಕಾರ್ಯಕ್ಷೇತ್ರ ಇದೆ ಮತ್ತು ನಂತರ ಖಂಡಿತವಾಗಿಯೂ ದೈಹಿಕ ಕೌಶಲ್ಯಗಳನ್ನು ಹೊಂದಿದೆ ಇವು ನಿಜವಾದ ಸಂಯೋಜಿತ ಅನುಭವವನ್ನು ಪ್ರತಿನಿಧಿಸುತ್ತವೆ ಎ೦ದು ಹೇಳಬಹುದು ನೃತ್ಯ ಅಥವಾ ಪ್ರದರ್ಶನ ಕಲಾವಿದ ಈ ಸಮಗ್ರ ಅನುಭವಗಳನ್ನು ಹೊಂದಿರುತ್ತಾನೆ ಒಬ್ಬರು ಪ್ರಧಾನವಾಗಿ ಅರಿವಿನ ಕಾರ್ಯಕ್ಷೇತ್ರವನ್ನು ನೋಡಬಹುದು ಅಂದರೆ ನೀವು ಇತರ ಎರಡರ ಬಗ್ಗೆ ಕಡಿಮೆ ಗಮನ ಹರಿಸುತ್ತೀರಿ ಇವು ಒಂದು ರೀತಿಯ ಪ್ರಮುಖ ಅರಿವಿನ ಅನುಭವಗಳನ್ನು ಪ್ರತಿನಿಧಿಸುತ್ತವೆ ನೀವು ಇದನ್ನು ಪ್ರಧಾನವಾಗಿ ಪರಿಣಾಮ ಎಂದು ಪರಿಗಣಿಸಬಹುದು ಈ ಚಿತ್ರಗಳ ಮೂಲಕ ನೀವು ನೋಡಬಹುದಾದ ಮುಖ್ಯ ವಿಷಯವೆಂದರೆ ಪರಸ್ಪರ ಭಾವನೆ ಮತ್ತು ವಾತ್ಸಲ್ಯವನ್ನು ವ್ಯಕ್ತಪಡಿಸುವುದು ಮತ್ತು ಪ್ರದರ್ಶಿಸುವುದು ತದನಂತರ ಇದು ಪ್ರಧಾನವಾಗಿ ಬೌದ್ಧಿಕಾಧಾರಿತ ಆಗಿದೆ ಇಲ್ಲಿ ನಿಮಗೆ ಅತ್ಯಂತ ಉನ್ನತ ಮಟ್ಟದ ಕೌಶಲ್ಯಗಳು ಬೇಕಾಗುತ್ತವೆ ಆದರೂ ಇದಕ್ಕೆ ಯಾವುದೇ ಅರಿವಿನ ಆಯಾಮವಿಲ್ಲ ಎಂದು ನೀವು ಹೇಳಲಾಗುವುದಿಲ್ಲ ಅಂದರೆ ಯಾವ ಸಮಯದಲ್ಲಿ ನಿಖರವಾಗಿ ಏನು ಮಾಡಬೇಕೆಂಬುದು ಅರಿವಿನ ನಿರ್ಧಾರ ಆದರೆ ಈ ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸುವ ಪ್ರಾಬಲ್ಯ ಪಡೆಯಲು ನಿಮಗೆ ವಿಪರೀತ ಬೌದ್ಧಿಕಾಧಾರಿತ ಕೌಶಲ್ಯಗಳು ಬೇಕಾಗುತ್ತವೆ ಕೆಲವೊಮ್ಮೆ ನೀವು ಸೀಮಿತ ಅವಧಿಯಲ್ಲಿ ವಿವಿಧ ಅನುಭವಗಳ ಮೂಲಕ ಹೋಗುತ್ತೀರಿ ಉದಾಹರಣೆಗೆ 90 ನಿಮಿಷಗಳ ಪರೀಕ್ಷೆಯಲ್ಲಿ ಮೊದಲ 85 ನಿಮಿಷಗಳು ನೀವು ಪ್ರಧಾನವಾಗಿ ಅರಿವಿನ ಕಾರ್ಯಕ್ಷೇತ್ರದಿ೦ದ ಕೂಡಿರಬಹುದು ಆದರೆ ನಂತರ ಕೊನೆಯ 5 ನಿಮಿಷಗಳು ಸಾಕಷ್ಟು ಭಾವನಾತ್ಮಕವಾಗಿರಬಹುದು ಮತ್ತು ನೀವು ಮೊದಲು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ನಿಮಗೆ ಸಂತೋಷವಿಲ್ಲದಿದ್ದರೆ ಸ್ವಲ್ಪ ಪರಿಣಾಮ ಕಾರ್ಯಕ್ಷೇತ್ರಕ್ಕೆ ಹೋಗಬಹುದು ಆದ್ದರಿಂದ ನೀವು ಕಾರ್ಯಕ್ಷೇತ್ರಗಳಲ್ಲಿಯೂ ಬದಲಾವಣೆಯನ್ನು ಹೊಂದಬಹುದು ಆಂಡರ್ಸನ್ ಬ್ಲೂಮ್ ಪ್ರಸ್ತಾಪಿಸಿದಂತೆ ನಾವು ಹೊಂದಿರುವ ಅರಿವಿನ ಪ್ರಕ್ರಿಯೆಗಳು ನೆನಪಿಡಿ ಅರ್ಥಮಾಡಿಕೊಳ್ಳಿ ಅನ್ವಯಿಸಿ ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಿ ಮತ್ತು ರಚಿಸಿ ನೀವು ನೋಡುವಂತೆ ಇವು ಪ್ರಾಯೋಗಿಕವಾಗಿ ಕ್ರಿಯಾಪದಗಳಾಗಿವೆ ಅವರು ಕ್ರಿಯೆಯ ಪ್ರತಿನಿಧಿಗಳು ಏಕೆಂದರೆ ಅದು ನಮಗೆ ಅಗತ್ಯವಾಗಿರುತ್ತದೆ ಏಕೆಂದರೆ ಪರಿಣಾಮ ಎ೦ದರೆ ವಿದ್ಯಾರ್ಥಿಗೆ ಏನು ಮಾಡಲು ಸಾಧ್ಯವಾಗುತ್ತದೆ ಎ೦ದು ಹಾಗಾದರೆ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ನೀವು ನೆನಪಿಟ್ಟುಕೊಳ್ಳುವುದು ಅರ್ಥಮಾಡಿಕೊಳ್ಳುವುದು ಅನ್ವಯಿಸುವುದು ವಿಶ್ಲೇಷಿಸುವುದು ಮೌಲ್ಯಮಾಪನ ಮಾಡುವುದು ಮತ್ತು ರಚಿಸುವ ಕಾರ್ಯ ಮಾಡುತ್ತಿದ್ದೀರಿ ಆದ್ದರಿಂದ ಇವು ಕ್ರಿಯಾಪದಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಇದಕ್ಕೆ ಒಂದು ನಿರ್ದಿಷ್ಟ ರೀತಿಯ ಕ್ರಮಾನುಗತವಿದೆ ಎಂದು ಸಹ ಒಪ್ಪಿಕೊಳ್ಳಲಾಗಿದೆ ಕ್ರಮಾನುಗತ ಎ೦ದರೆ ನೆನಪಿಡುವಿಕೆ ಚಟುವಟಿಕೆಯು ನೆನಪಿಡುವಿಕೆಯನ್ನು ಒಳಗೊಂಡಿರುತ್ತದೆ ಅನ್ವಯಿಸುವ ಚಟುವಟಿಕೆಯು ಅರ್ಥಮಾಡಿಕೊಳ್ಳುವ ಮತ್ತು ನೆನಪಿಡುವ ಸಾಧ್ಯತೆಯನ್ನು ಒಳಗೊಂಡಿರುತ್ತದೆ ಅದೇ ರೀತಿ ವಿಶ್ಲೇಷಣೆಯು ಅನ್ವಯಿಸುವುದು ಅರ್ಥಮಾಡಿಕೊಳ್ಳುವುದು ಮತ್ತು ನೆನಪಿಟ್ಟುಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಮತ್ತು ಅತ್ಯಧಿಕವಾದದ್ದು ರಚಿಸಿ ಇದು ಇತರ 5 ಚಟುವಟಿಕೆಗಳನ್ನೂ ಒಳಗೊಂಡಿರುತ್ತದೆ ಆದ್ದರಿಂದ ಒಂದು ರೀತಿಯ ಕ್ರಮಾನುಗತವಿದೆ ಕ್ರಮಾನುಗತವು ಉನ್ನತ ತೊಂದರೆ ಮಟ್ಟಗಳು ಎ೦ದು ಅರ್ಥವಲ್ಲ ಇದಕ್ಕೆ ನಾವು ನಂತರದ ಹಂತದಲ್ಲಿ ಬರುತ್ತೇವೆ ಹೇಗಾದರೂ ಸಾಹಿತ್ಯದಲ್ಲಿ ಉನ್ನತ ಮಟ್ಟದ ಚಟುವಟಿಕೆಯನ್ನು ಸ್ವಯಂಚಾಲಿತವಾಗಿ ಹೆಚ್ಚು ಕಷ್ಟಕರವೆಂದು ಪರಿಗಣಿಸಲಾಗುತ್ತದೆ ಆದರೆ ಇದು ನಿಜವಲ್ಲ ನಾವು ಈಗ ನೋಡುವ ಪದ "ನೆನಪಿಡಿ" ಅದು ನೀವು ಹೇಳಬಹುದಾದ ಅತ್ಯಂತ ಕಡಿಮೆ ಮಟ್ಟದ ಚಟುವಟಿಕೆಯಾಗಿದೆ ನೆನಪಿಟ್ಟುಕೊಳ್ಳುವುದು ದೀರ್ಘಕಾಲೀನ ಸ್ಮರಣೆಯಿಂದ ಸಂಬಂಧಿತ ಜ್ಞಾನವನ್ನು ಪಡೆಯುವುದು ಅಂದರೆ ನೀವು ಏನನ್ನಾದರೂ ನೆನಪಿಸಿಕೊಂಡಿದ್ದೀರಿ ಮತ್ತು ನಿಮಗೆ ಬೇಕಾದಾಗ ನೀವು ಅದನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ನೀವು ಪ್ರತಿ ಬಾರಿ 2 2 4 ಎಂದು ಹೇಳಲು ಸಾಧ್ಯವಿಲ್ಲ ಉತ್ತರವು ಗಣಿತದ ಸಮಸ್ಯೆಯೆಂದು ಪರಿಹರಿಸಲು ಪ್ರಯತ್ನಿಸುವುದಕ್ಕಿಂತ ದೀರ್ಘಾವಧಿಯ ಸ್ಮರಣೆಯಿಂದ ಬರಬೇಕು ಎರಡರ ಮೇಲೆ ಎರಡು ಎಂದರೇನು ಗುಣಾಕಾರ ಎಂದರೇನು 2 ಎಂದರೇನು ನಾವು ಆ ತರ್ಕದ ಮೂಲಕ ಹೋಗುತ್ತಿಲ್ಲ ಆದ್ದರಿಂದ ಪ್ರಯತ್ನದ ಯಾವುದೇ ಕ್ಷೇತ್ರದಲ್ಲಿ ಯಾರಾದರೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಏನು ಬೇಕು ನೀವು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಬೇಕು ಮತ್ತು ಅದನ್ನು ಸುಲಭವಾಗಿ ನೆನಪಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುಬೇಕು ಸಂಬಂಧಿತ ಜ್ಞಾನವು ವಾಸ್ತವಿಕವಾಗಿರಬಹುದು ಉದಾಹರಣೆಗೆ ನೀರಿನ ಸಾಂದ್ರತೆ ಏನು ನೀವು ಹೋಗಿ ಒಂದು ಕೈಪಿಡಿಯನ್ನು ಸಂಪರ್ಕಿಸಲು ಬಯಸುವುದಿಲ್ಲ ನಿಮಲ್ಲಿ ಪರಿಕಲ್ಪನಾ ಮಾಹಿತಿ ಇರಬೇಕು ನಾನು ಸಮಾಲೋಚಿಸಲು ಪದೇ ಪದೇ ಹೋಗುವುದಿಲ್ಲ ನಾನು ಆ ರೀತಿಯ ಪರಿಕಲ್ಪನೆಯನ್ನು ತಿಳಿದಿರಬೇಕು ನಂತರ ಪ್ರೊಸೀಜರಲ್ ಅಥವಾ ಕಾರ್ಯವಿಧಾನದ ಜ್ಞಾನ ಅಂದರೆ ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ನೀವು ಹೇಗೆ ಗುಣಿಸುತ್ತೀರಿ ಹೇಗೆ ಸೇರಿಸುತ್ತೀರಿ ಇವು ಕಾರ್ಯವಿಧಾನದ ಜ್ಞಾನವಾಗಿದ್ದು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಇದು ಒಂದು ಸಂಯೋಜನೆಯಾಗಿರಬಹುದು ಆದ್ದರಿಂದ ಅರ್ಥಪೂರ್ಣ ಕಲಿಕೆ ಮತ್ತು ಸಮಸ್ಯೆ ಪರಿಹಾರಕ್ಕೆ ಜ್ಞಾನವನ್ನು ನೆನಪಿಟ್ಟುಕೊಳ್ಳುವುದು ಅತ್ಯಗತ್ಯ ಮತ್ತು ನೀವು ಹೆಚ್ಚಿನ ಮಾಹಿತಿಯನ್ನು ಕಲಿಯುತ್ತ ಇರಬೇಕು ಆದರೆ ಅದು ಅಲ್ಲಿ ನಿಲ್ಲುವುದಿಲ್ಲ ಆದ್ದರಿಂದ ಇದು ಅತ್ಯಂತ ಕಡಿಮೆ ಮಟ್ಟದ ಚಟುವಟಿಕೆಯಾಗಿದೆ ಮತ್ತು ನಾವು ಅನೇಕ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಈಗ ನೆನಪಿಡುವಿಕೆಯನ್ನು ಸೂಚಿಸುವ ಕ್ರಿಯಾಪದವನ್ನು ನಾನು ಹೇಗೆ ಸಂಯೋಜಿಸುವುದು ಆದ್ದರಿಂದ ನಾವು ನೆನಪಿಡುವ ರೀತಿಯ ಚಟುವಟಿಕೆಯನ್ನು ಸೂಚಿಸಲು ಕ್ರಿಯಾಪದಗಳನ್ನು ಬಳಸುತ್ತೇವೆ ಒಂದು ಪ್ರಮೇಯವನ್ನು ಗುರುತಿಸಿ ನೆನಪಿಸಿಕೊಳ್ಳಿ ಪಟ್ಟಿ ಮಾಡಿ ಹೇಳಿ ಪತ್ತೆ ಮಾಡಿ ಬರೆಯಿರಿ ಹುಡುಕಿ ನಮೂದಿಸಿ ತಿಳಿಸು ಚಿತ್ರಿಸಿ ಲೇಬಲ್ ಮಾಡಿ ವ್ಯಾಖ್ಯಾನಿಸಿ ಹೆಸರಿಸಿ ವಿವರಿಸಿ ಅಥವಾ ಸಾಬೀತುಪಡಿಸಿ ಇವುಗಳು ನೀವು ಬಳಸಬಹುದಾದ ಕೆಲವು ಕ್ರಿಯಾಪದಗಳಾಗಿವೆ ನಿಮ್ಮ ಅನುಭವದ ಆಧಾರದ ಮೇಲೆ ಇನ್ನೂ ಕೆಲವನ್ನು ಸೇರಿಸಲು ಒಬ್ಬರು ಬಯಸಬಹುದು ಆದರೆ ಮುಖ್ಯ ವಿಷಯವೆಂದರೆ ನೀವು ಏನನ್ನಾದರೂ ನಿಮ್ಮ ನೆನಪಿನಲ್ಲಿ ಸಂಗ್ರಹಿಸಿದ್ದೀರಿ ಮತ್ತು ಅದನ್ನು ನೀವು ದೀರ್ಘಾವಧಿಯ ಸ್ಮರಣೆಯಿಂದ ನಿಮ್ಮ ಪ್ರಸ್ತುತ ಪ್ರಜ್ಞಾಪೂರ್ವಕ ಸ್ಥಿತಿಗೆ ತರುವಂತಹ ಚಟುವಟಿಕೆಯನ್ನು ನಿರ್ವಹಿಸಬೇಕು ಆದ್ದರಿಂದ ಅದು ನೆನಪಿನಲ್ಲಿಟ್ಟುಕೊಳ್ಳುವ ಚಟುವಟಿಕೆಯಾಗಿದೆ ಈಗ ನಾವು ಕೆಲವು ಮಾದರಿ ಚಟುವಟಿಕೆಗಳನ್ನು ಸಮಸ್ಯೆಯ ಹೇಳಿಕೆಯ ರೂಪದಲ್ಲಿ ಹೇಳುತ್ತೇವೆ ಅದನ್ನು ನೀವು ಅಂದಾಜುವಿಕೆಯಲ್ಲಿ ಕೇಳಬಹುದು ಟ್ರಾನ್ಸ್ಫಾರ್ಮರ್ನ ಗರಿಷ್ಠ ದಕ್ಷತೆಗಾಗಿ ಸ್ಥಿತಿಯನ್ನು ತಿಳಿಸಿ ಮತ್ತು ಸಾಬೀತುಪಡಿಸಿ ತಿಳಿಸಿ ಮತ್ತು ಸಾಬೀತುಪಡಿಸಿ ಇಲ್ಲಿರುವ ಎರಡು ಪದಗಳು ಗರಿಷ್ಠ ದಕ್ಷತೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನವಿದೆ ಮತ್ತು ನೀವು ಅದನ್ನು ಸಾಬೀತುಪಡಿಸಬೇಕು ವಿದ್ಯಾರ್ಥಿಗೆ ಈಗಾಗಲೇ ಪುರಾವೆ ನೀಡಲಾಗಿದೆ ಮತ್ತು ಇಲ್ಲಿ ನೀವು ಲೆಕ್ಕ ಹಾಕುತ್ತಿಲ್ಲ ದಯವಿಟ್ಟು ಅದನ್ನು ನೆನಪಿಡಿ ನೀವು ದಕ್ಷತೆಯನ್ನು ಲೆಕ್ಕ ಹಾಕುತ್ತಿಲ್ಲ ನೀವು ಗರಿಷ್ಠ ದಕ್ಷತೆಗಾಗಿ ಮಾತ್ರ ಸ್ಥಿತಿಯನ್ನು ಸಾಬೀತುಪಡಿಸುತ್ತಿದ್ದೀರಿ ಎರಡನ್ನೂ ಮೊದಲೇ ನಿಮಗೆ ಪ್ರಸ್ತುತಪಡಿಸಲಾಗಿದೆ ನೀವು ಅವುಗಳನ್ನು ನೆನಪಿಸಿಕೊಳ್ಳಬೇಕು ಮತ್ತು ಬರೆಯಬೇಕು ಆದ್ದರಿಂದ ಈ ಎಲ್ಲಾ ಉದಾಹರಣೆಗಳು ಹೋಲುತ್ತವೆ ವಿದ್ಯುತ್ ವ್ಯವಸ್ಥೆಯಲ್ಲಿ ಸ್ವಯಂಚಾಲಿತ ಉತ್ಪಾದನಾ ನಿಯಂತ್ರಣದ ಮಹತ್ವವೇನು ನೀವು ಪ್ರಾಮುಖ್ಯತೆಯನ್ನು ಮಾತ್ರ ಹೇಳುತ್ತಿದ್ದೀರಿ ಇದನ್ನು ಮೊದಲೇ ನಿಮಗೆ ಪ್ರಸ್ತುತಪಡಿಸಲಾಗಿದೆ ಇಲ್ಲಿ ನೀವು ಕೇವಲ ನೆನಪಿಸಿಕೊಳ್ಳುತ್ತಿದ್ದೀರಿ ಹೊಂದಿಕೊಳ್ಳುವ ಪಾದಚಾರಿಗಳ ವೈಫಲ್ಯ ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸಿ ಕಳೆದುಹೋದ ಶಕ್ತಿಯು ತೆರೆದ ವ್ಯವಸ್ಥೆಯಲ್ಲಿನ ದ್ರವದ ಹರಿವಿನಲ್ಲಿ ಎಂಟ್ರೊಪಿ ಉತ್ಪಾದನಾ ದರಕ್ಕೆ ಅನುಪಾತದಲ್ಲಿರುತ್ತದೆ ಎಂದು ಸಾಬೀತುಪಡಿಸಿ ಇದು ಸಾಕಷ್ಟು ಸಂಕೀರ್ಣ ಮತ್ತು ಆಳವಾದದ್ದು ಎಂದು ತೋರುತ್ತದೆ ಆದರೆ ಕಳೆದುಹೋದ ಶಕ್ತಿಯು ಎಂಟ್ರೊಪಿಗೆ ಅನುಪಾತದಲ್ಲಿರುತ್ತದೆ ಎಂಬುದನ್ನು ನೀವು ನೆನಪು ಮಾಡಿಕೊಳ್ಳಬೇಕು ಕಾಂಕ್ರೀಟ್ ರಚನೆಗಳ ವಿನ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಲಸದ ಒತ್ತಡದ ವಿಧಾನದ ಮತ್ತು ಮಿತಿ ರಾಜ್ಯ ವಿಧಾನದ ಊಹೆಗಳನ್ನು ತಿಳಿಸಿ ನೀವು ಕೇವಲ ಊಹೆ ಮಾಡುತ್ತಿದ್ದೀರಿ ಒತ್ತಡದಲ್ಲಿರುವ ಕಾಂಕ್ರೀಟ್ಗೆ ಸೂಕ್ತ ಪರೀಕ್ಷಾ ಪರಿಸ್ಥಿತಿಗಳು ಮತ್ತು ಪ್ರಯೋಗಾಲಯ ಪರೀಕ್ಷಾ ಪರಿಸ್ಥಿತಿಗಳಲ್ಲಿ ಸ್ಟ್ರಸ್ ಸ್ಟ್ರೈನ್ ಕರ್ವ್ಗಳನ್ನು ಚಿತ್ರಿಸಿ ಇಲ್ಲಿ ನೀವು ಚಿತ್ರಿಸುತ್ತಿದ್ದೀರಿ ಇದನ್ನು ಈಗಾಗಲೇ ನಿಮಗೆ ತೋರಿಸಲಾಗಿದೆ ನೀವು ಕೇವಲ ವಕ್ರಾಕೃತಿಗಳನ್ನು ಪುನರುತ್ಪಾದಿಸುತ್ತಿದ್ದೀರಿ ಆದ್ದರಿಂದ ನೆನಪಿಡುವ ಮಾದರಿ ಚಟುವಟಿಕೆಗಳು ಇವು ಈ ಸ್ಟೆಮ್ಸ್ ಅನ್ನು ಬಳಸುವ ಮೂಲಕ ನೀವು ಹೆಚ್ಚಿನ ಪ್ರಶ್ನೆಗಳನ್ನು ಸಹ ರಚಿಸಬಹುದು ನಂತರ ಏನಾಯಿತು ಮತ್ತು ನೀವು ಅಂತರವನ್ನು ತುಂಬಬಹುದು ಏನನ್ನಾದರೂ ಹೇಳಿದವರು ಯಾರು ನೀವು ಹೆಸರಿಸಬಹುದೇ ಅಥವಾ ಇಲ್ಲಿ ಏನಾಯಿತು ಎಂಬುದನ್ನು ವಿವರಿಸಿ ಯಾರೊಂದಿಗೆ ಮಾತನಾಡಿದರು ಇದರ ಅರ್ಥ ನೀವು ವ್ಯವಹರಿಸುವ ನಿರ್ದಿಷ್ಟ ಪಠ್ಯಕ್ಕೆ ಯಾವುದೇ ಅಂದಾಜುವಿಕೆಯ ಅಂಶವನ್ನು ಬರೆಯಲು ಬಯಸಿದಾಗ ನಿಮ್ಮ ಅಂದಾಜುವಿಕೆಯನ್ನು ಬರೆಯುವ ಪ್ರಾರಂಭದ ಹಂತವಾಗಿ ಇವುಗಳನ್ನು ನೀವು ಬಳಸಬಹುದು ಈಗ ಪ್ರಮುಖ ಅಂಶಕ್ಕೆ ಬನ್ನಿ ಅರ್ಥಮಾಡಿಕೊಳ್ಳುವುದು ಈಗ ನೀವು ಬ್ಲೂಮ್ಸ್ ಪ್ರವರ್ಗದ ದೃಷ್ಟಿಯಿಂದ ನೋಡಿದಾಗ ಅರ್ಥಮಾಡಿಕೊಳ್ಳಿ ಬಹುತೇಕ ಅವಹೇಳನಕಾರಿ ಅರ್ಥವನ್ನು ಹೊಂದಿದೆ ಆದ್ದರಿಂದ ಮೂಲ ಬ್ಲೂಮ್ಸ್ ಪ್ರವರ್ಗದೊ೦ದಿಗೆ ಕೆಲಸ ಮಾಡುವ ಜನರು ಈ ಪದವನ್ನು ಇಷ್ಟಪಡುವುದಿಲ್ಲ ಅವರು ಬಳಸುವ ಪದವು ಗ್ರಹಿಸುತ್ತದೆ ಆದರೆ ಪ್ರಪಂಚದಾದ್ಯಂತದ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದ ನಂತರ ಈ ಗುಂಪು ಅರ್ಥಮಾಡಿಕೊಳ್ಳುವ ಪದಕ್ಕೆ ಮರಳಲು ನಿರ್ಧರಿಸಿತು ತಿಳುವಳಿಕೆ ಎ೦ದರೆ ಸೂಚನಾ ಸಂದೇಶಗಳಿಂದ ಅರ್ಥವನ್ನು ನಿರ್ಮಿಸುವುದು ಸೂಚನಾ ಸಂದೇಶಗಳು ಮೌಖಿಕವಾಗಿರಬಹುದು ಅದು ಯಾರೋ ಮಾತನಾಡುತ್ತಾರೆ ಅಥವಾ ಅದು ಚಿತ್ರಾತ್ಮಕ ಅಥವಾ ಗ್ರಾಫಿಕ್ ಅಥವಾ ಸಮೀಕರಣಗಳ ವಿಷಯದಲ್ಲಿ ಸಾಂಕೇತಿಕವಾಗಿರಬಹುದು ಮತ್ತು ಉಪನ್ಯಾಸಗಳ ಸಮಯದಲ್ಲಿ ಪ್ರದರ್ಶನಗಳು ಕ್ಷೇತ್ರ ಪ್ರವಾಸಗಳು ಪ್ರದರ್ಶನಗಳು ಅಥವಾ ಸಿಮ್ಯುಲೇಶನ್ಗಳ ಮೂಲಕ ಪುಸ್ತಕಗಳಲ್ಲಿ ಅಥವಾ ಕಂಪ್ಯೂಟರ್ ಮಾನಿಟರ್ನಲ್ಲಿ ಸೂಚನಾ ಸಂದೇಶಗಳನ್ನು ಸ್ವೀಕರಿಸಲಾಗುತ್ತದೆ ಆದ್ದರಿಂದ ಸೂಚನಾ ಸಂದೇಶಗಳು ಈ ಯಾವುದೇ ಮೂಲಗಳಿಂದ ಬರಬಹುದು ಈ ಸಂದೇಶಗಳಿಂದ ನಾನು ಅರ್ಥವನ್ನು ನಿರ್ಮಿಸಬೇಕಾಗಿದೆ ಉದಾಹರಣೆಗೆ ಪ್ರಸ್ತುತ ನೀವು ಮೌಖಿಕವಾದದ್ದನ್ನು ಕೇಳುತ್ತಿದ್ದೀರಿ ಮತ್ತು ಬಹುಶಃ ನೀವು ಮಾನಿಟರ್ ಅಥವಾ ಸೆಲ್ಫೋನ್ನಲ್ಲಿ ನೋಡುತ್ತಿರುವಿರಿ ಮತ್ತು ಆ ಸೂಚನಾ ಸಂದೇಶಗಳಿಂದ ನೀವು ಅರ್ಥವನ್ನು ನಿರ್ಮಿಸಬೇಕು ಅದು ತಿಳುವಳಿಕೆ ಈಗ ತಿಳುವಳಿಕೆಯು ಸಾಕಷ್ಟು ದೊಡ್ಡ ಸಂಖ್ಯೆಯ ಉಪ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಆದ್ದರಿಂದ ಇಲ್ಲಿ ಏಳನ್ನು ಪಟ್ಟಿ ಮಾಡಲಾಗಿದೆ 1 ನೇಯದು ವ್ಯಾಖ್ಯಾನ ವ್ಯಾಖ್ಯಾನ ಎಂದರೆ ನಿಮ್ಮ ಸ್ವಂತ ಪದಗಳಿಗೆ ಅನುವಾದಿಸುವುದು ಅಥವಾ ಪ್ಯಾರಾಫ್ರೇಸಿಂಗ್ ಅಥವಾ ಪ್ರತಿನಿಧಿಸುವುದು ಅಥವಾ ಸ್ಪಷ್ಟಪಡಿಸುವುದು ಉದಾಹರಣೆಗೆ ನಿಮಗೆ ಏನನ್ನಾದರೂ ಪ್ರಸ್ತುತಪಡಿಸಲಾಗಿದೆ ಅದರಲ್ಲಿ ಏನು ಹೇಳಲಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುವ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು ಅಥವಾ ಅದನ್ನು ನಿಮ್ಮ ಭಾಷೆಯಲ್ಲಿ ಅಥವಾ ನಿಮ್ಮ ಸ್ವಂತ ಪದಗಳಲ್ಲಿ ಭಾವಾನುವಾದ ಮಾಡಲು ಕೇಳಬಹುದು ಇದು ವ್ಯಾಖ್ಯಾನ ನಿಮಗೆ ಪ್ರಸ್ತುತಪಡಿಸಿದ ವಿಷಯದಿ೦ದ ನೀವು ಒ೦ದು ಸಂದೇಶವನ್ನು ನಿರ್ಮಿಸಬೇಕು ಈಗ ಮುಂದಿನದು ಎಕ್ಸ್ಎ೦ಪ್ಲಿಫಯ್ ಎ೦ದರೆ ಉದಾಹರಣೆ ನೀಡುವುದನ್ನು ಬಿಟ್ಟರೆ ಬೇರೇನೂ ಅಲ್ಲ ವರ್ಗೀಕರಿಸಿ ವರ್ಗೀಕರಣ ಎಂದರೆ ಒಂದನ್ನು ಇನ್ನೊಂದಕ್ಕೆ ಸೇರಿಸುವುದು ನೀವು ಹೇಗೆ ವರ್ಗೀಕರಿಸುತ್ತೀರಿ ಸಾರಾಂಶ ಸಾರಾಂಶವು ಸಾಮಾನ್ಯೀಕರಣ ಅಥವಾ ಅಮೂರ್ತತೆಯಂತಿದೆ ವಿಸ್ತಾರವಾದ ಅಥವಾ ಸಂಕೀರ್ಣವಾದ ಯಾವುದನ್ನಾದರೂ ನಿಮಗೆ ಪ್ರಸ್ತುತಪಡಿಸಲಾಗಿದೆ ನೀವು ಮೌಖಿಕ ವಿವರಣೆಯನ್ನು ಗಣಿತದ ರೂಪಕ್ಕೆ ಪರಿವರ್ತಿಸುತ್ತೀರಿ ಅದು ಸಾರಾಂಶದ ಒಂದು ಮಾರ್ಗವಾಗಿದೆ ನಂತರ ನೀವು ಅದರಿ೦ದ ಏನನ್ನಾದರೂ ನಿರ್ಣಯಿಸುತ್ತೀರಿ ನಿಮಗೆ ಪ್ರಸ್ತುತಪಡಿಸಿದ ಯಾವುದೇ ವಿಷಯದಲ್ಲಿ ನೀವು ಒಂದು ಮಾದರಿಯನ್ನು ಕಂಡುಕೊಳ್ಳುತ್ತಿದ್ದೀರಿ ಪ್ರಸ್ತುತಪಡಿಸಿದ ಅಂಶಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಹೊ೦ದಾಣಿಕೆ ಹೊ೦ದಿದೆ ಎ೦ದು ನೀವು ನಿರ್ಣಯಿಸುತ್ತೀರಿ ವ್ಯತ್ಯಾಸ ಹೊಂದಾಣಿಕೆ ಮತ್ತು ನಕ್ಷೆ ನೀವು ಎರಡು ವಿಭಿನ್ನ ಜ್ಞಾನದ ಅಂಶಗಳನ್ನು ಹೋಲಿಸುತ್ತಿದ್ದೀರಿ ಮತ್ತು ಇದರ ಉದ್ದೇಶ ಕೇವಲ ಹೋಲಿಸುವುದು ಎ ಮತ್ತು ಬಿ ಯ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು ಅಥವಾ ಎ ಯಿಂದ ಬಿ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಆದ್ದರಿಂದ ನೀವು ಕೇಳುವ ಪ್ರಶ್ನೆಗಳ ಪ್ರಕಾರ ಇದು ಮತ್ತು ಕೆಲವೊಮ್ಮೆ ನೀವು ವಿವರಿಸುತ್ತೀರಿ ಉದಾಹರಣೆಗೆ ನಮ್ಮ ಪರೀಕ್ಷೆಗಳಲ್ಲಿ ಇಂತಹ ಅನೇಕ ಪ್ರಶ್ನೆಗಳನ್ನು ನಾವು ಕಾಣುತ್ತೇವೆ ಮಾದರಿಯನ್ನು ನಿರ್ಮಿಸಿ ಅದು ಮೌಖಿಕ ಮಾದರಿ ಅಥವಾ ಗಣಿತದ ಮಾದರಿಯಾಗಿರಬಹುದು ಯಾವುದೇ ರೀತಿಯಲ್ಲಿ ನೀವು ಏನನ್ನಾದರೂ ವಿವರಿಸುತ್ತಿದ್ದೀರಿ ಆದ್ದರಿಂದ ಇವುಗಳು ಒಳಗೊಂಡಿರುವ ಏಳು ಉಪ ಪ್ರಕ್ರಿಯೆಗಳು ಕೆಲವು ಮಾದರಿ ಚಟುವಟಿಕೆಗಳು ಡಿಸಿ ಯಂತ್ರದ ಹರಿವಿನಲ್ಲಿ ಪ್ರತಿ ಧ್ರುವವು ಲೋಡ್ ಹೆಚ್ಚಳದೊಂದಿಗೆ ಏಕೆ ಕಡಿಮೆಯಾಗುತ್ತದೆ ಎಂಬುದನ್ನು ವಿವರಿಸಿ ಮೆಮೊರಿ ಮ್ಯಾಪ್ಡ್ ಐ ಒ ಮತ್ತು ಪೆರಿಫೆರಲ್ ಮ್ಯಾಪ್ಡ್ ಐ ಒ ತಂತ್ರಗಳನ್ನು ಹೋಲಿಕೆ ಮಾಡಿ ವರ್ಚುವಲ್ ಬೇಸ್ ವರ್ಗದ ಬಳಕೆಯನ್ನು ವಿವರಿಸಿ ಕೆಲವು ಮಾದರಿ ಪ್ರಶ್ನೆಗಳು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಇದು ನೀವು ಬಳಸಬಹುದಾದ ಒಂದು ಸ್ಟೆಮ್ ಮತ್ತು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಪ್ರಕಾರದ ಹಲವಾರು ಪ್ರಶ್ನೆಗಳನ್ನು ನೀವು ರಚಿಸಬಹುದು ಎಂದು ನನಗೆ ಖಾತ್ರಿಯಿದೆ ಸಂಕ್ಷಿಪ್ತ ರೂಪರೇಖೆಯನ್ನು ಬರೆಯಿರಿ ಮುಂದೆ ಏನಾಗಬಹುದು ಎಂದು ನೀವು ಯೋಚಿಸುತ್ತೀರಿ ನೀವು ಏನು ಯೋಚಿಸುತ್ತೀರಿ ಮುಖ್ಯ ಆಲೋಚನೆ ಏನು ಪ್ರಮುಖ ಪಾತ್ರ ಯಾರು ನಿರ್ದಿಷ್ಟ ನಾಟಕದಲ್ಲಿ ಅಥವಾ ಸಾಹಿತ್ಯದ ತುಣುಕಿನಲ್ಲಿ ನಡುವೆ ಯಾವ ವ್ಯತ್ಯಾಸಗಳಿವೆ ನೀವು ಏನು ಹೇಳುತ್ತೀರಿ ಎಂಬುದಕ್ಕೆ ಉದಾಹರಣೆ ನೀಡಿ ಆದ್ದರಿಂದ ಇವುಗಳು ನಿಮ್ಮ ಅಂದಾಜುವಿಕೆಯ ತಿಳುವಳಿಕೆಯನ್ನು ಪ್ರತಿನಿಧಿಸುವ ಪ್ರಶ್ನೆಗಳನ್ನು ಬರೆಯುವಲ್ಲಿ ನೀವು ಬಳಸಬಹುದಾದ ಕೆಲವು ಸ್ಟೆಮ್ಗಳು ನೀವು ಕಾರ್ಯಯೋಜನೆಯಾಗಿ ಏನು ಮಾಡಬೇಕು ನೆನಪು ಮತ್ತು ಅರ್ಥಮಾಡಿಕೊಳ್ಳುವ ಅರಿವಿನ ಮಟ್ಟಗಳಿಗೆ ಸೇರಿದ ನೀವು ಕಲಿಸಿದ ಅಥವಾ ಕಲಿತ ಪಠ್ಯಕ್ರಮದ ಚಟುವಟಿಕೆಗಳ ಎರಡು ಉದಾಹರಣೆಗಳನ್ನು ನೀಡಿ ನೀವು ಎರಡು ಉದಾಹರಣೆಗಳನ್ನು ನೀಡಬೇಕಾಗಿದೆ ಆದರೆ ಅದು ನಿಜವಾಗಿಯೂ ಆ ಎರಡು ವರ್ಗಗಳಿಗೆ ಸೇರಿರಬೇಕು ಈಗ ಆಂಡರ್ಸನ್ ಬ್ಲೂಮ್ ಪ್ರವರ್ಗ ಅನನ್ಯವಾಗಿಲ್ಲ ಮತ್ತು ಇತರ ಪ್ರವರ್ಗಗಳನ್ನು ಕೆಲವು ಜನರು ಅನುಸರಿಸುತ್ತಾರೆ ಎಂದು ಹೇಳುವ ವ್ಯಾಯಾಮವನ್ನು ನೋಡೋಣ ಅದನ್ನು ಪ್ರಶಂಸಿಸಲು ಆಂಡರ್ಸನ್ ಬ್ಲೂಮ್ ಪ್ರವರ್ಗವನ್ನು ನಿಮ್ಮ ಆಯ್ಕೆ ಆಯ್ಕೆಯ ಮತ್ತೊಂದು ಪ್ರವರ್ಗದ ಜೊತೆ ಹೋಲಿಸಿ ಅವು ಎಷ್ಟರ ಮಟ್ಟಿಗೆ ಸಾಮಾನ್ಯವಾಗಿದೆ ಅಥವಾ ಅವು ಎಷ್ಟರ ಮಟ್ಟಿಗೆ ಭಿನ್ನವಾಗಿವೆ ಮತ್ತು ಅವು ಏಕೆ ಭಿನ್ನವಾಗಿವೆ ಎಂದು ಕೆಲವು ರೀತಿಯ ಹೇಳಿಕೆಯನ್ನು ಬರೆಯಿರಿ ಇದರ ನಂತರ ನಾವು ಪಠ್ಯ10 ಕ್ಕೆ ಹೋಗುತ್ತೇವೆ ಮುಖ್ಯವಾಗಿ ಪಠ್ಯ10 ಉಳಿದ ನಾಲ್ಕು ಅರಿವಿನ ಹಂತಗಳನ್ನು ಅರ್ಥಮಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಆಂಡರ್ಸನ್ ಬ್ಲೂಮ್ ಪ್ರವರ್ಗದ ಅನ್ವಯಿಸು ವಿಶ್ಲೇಷಿಸಿ ಮೌಲ್ಯಮಾಪನ ಮಾಡಿ ಮತ್ತು ರಚಿಸಿ ಅದು ಆ ಪಠ್ಯದ ಗುರಿ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು